ಮೊದಲು ಅಲ್ಲಿ ಪೇಟೆಂಟ್ ಅರ್ಜಿಯು ತಾತ್ಕಾಲಿಕ ಅಥವಾ ಸಂಪೂರ್ಣವಾದದ್ದಾಗಿರಬೇಕು ಮತ್ತು ತಾತ್ಕಾಲಿಕ ಮತ್ತು ಸಂಪೂರ್ಣ ನಡುವಿನ ವ್ಯತ್ಯಾಸವನ್ನು ನಾವು ಪ್ರಸ್ತಾಪಿಸಿದ್ದೇವೆ ನೀವು ಮೊದಲು ತಾತ್ಕಾಲಿಕವಾಗಿ ಸಲ್ಲಿಸುವ ಆಯ್ಕೆಯನ್ನು ಅನುಸರಿಸಿದರೆ 12 ತಿಂಗಳ ಅವಧಿಯಲ್ಲಿ ನೀವು ಸಂಪೂರ್ಣ ವಿವರಣೆಯನ್ನು ಸಲ್ಲಿಸುವ ಮೂಲಕ ಅದನ್ನು ಅನುಸರಿಸಬೇಕು ಆದ್ದರಿಂದ ತಾತ್ಕಾಲಿಕ ವಿವರಣೆಯು ನಿಮಗೆ ಆದ್ಯತೆಯನ್ನು ನೀಡುತ್ತದೆ ಆದರೆ 12 ತಿಂಗಳೊಳಗೆ ಸಂಪೂರ್ಣ ವಿವರಣೆಯನ್ನು ಸಲ್ಲಿಸುವ ಮೂಲಕ ನೀವು ಅದನ್ನು ಅನುಸರಿಸಬೇಕು ಈಗ ಅರ್ಜಿಯನ್ನು ಸಲ್ಲಿಸುವಾಗ ಎರಡನೆಯ ಅವಶ್ಯಕತೆಯೆಂದರೆ ರೇಖಾಚಿತ್ರಗಳ ಅವಶ್ಯಕತೆ ನಿಮ್ಮ ಆವಿಷ್ಕಾರವನ್ನು ರೇಖಾಚಿತ್ರಗಳ ಮೂಲಕ ವಿವರಿಸಬಹುದಾದರೆ ನೀವು ರೇಖಾಚಿತ್ರಗಳನ್ನು ಹೊಂದಿರಬೇಕು ಉದಾಹರಣೆಗೆ ಹೆಚ್ಚಿನ ಯಾಂತ್ರಿಕ ಆವಿಷ್ಕಾರಗಳು ಯಾಂತ್ರಿಕ ಮತ್ತು ಚಲಿಸುವ ಭಾಗಗಳನ್ನು ಒಳಗೊಂಡ ಆವಿಷ್ಕಾರಗಳಿಗೆ ರೇಖಾಚಿತ್ರಗಳು ಬೇಕಾಗಬಹುದು ನೀವು ರೇಖಾಚಿತ್ರಗಳನ್ನು ಸಲ್ಲಿಸದಿದ್ದರೂ ಸಹ ಪೇಟೆಂಟ್ ಅಧಿಕಾರಿ ನಿಮ್ಮ ಪೇಟೆಂಟ್ ಅರ್ಜಿಯನ್ನು ವಿಚಾರಣೆ ನಡೆಸುತ್ತಿರುವಾಗ ಪೇಟೆಂಟ್ ನಿಯಂತ್ರಕ ರೇಖಾಚಿತ್ರಗಳನ್ನು ಕೇಳಬಹುದು ಅರ್ಜಿಯನ್ನು ಸಲ್ಲಿಸುವಾಗ ನೀವು ಪೇಟೆಂಟ್ ಕಚೇರಿಗೆ ಒದಗಿಸಬೇಕಾದ ಮೂರನೆಯ ವಿಷಯವೆಂದರೆ ವಿದೇಶಿ ಫೈಲಿಂಗ್ಗೆ ಸಂಬಂಧಿಸಿದ ವಿವರಗಳು ನೀವು ಭಾರತದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದರೆ ಮತ್ತು ಪ್ರಪಂಚದಾದ್ಯಂತದ ಅರ್ಜಿಗಳು ವಿದೇಶಿ ಅರ್ಜಿಗಳೊಂದಿಗೆ ಅದನ್ನು ಅನುಸರಿಸಿದ್ದರೆ ಆ ಅರ್ಜಿಗಳನ್ನು ಹೊಂದಿರುವಂತೆ ನೀವು ಭಾರತೀಯ ಪೇಟೆಂಟ್ ಕಚೇರಿಗೆ ಮಾಹಿತಿ ನೀಡಬೇಕು ಪೇಟೆಂಟ್ ಕಚೇರಿ ಇತರ ಪೇಟೆಂಟ್ ಅಧಿಕಾರಿಗಳು ಅದೇ ಅರ್ಜಿಯೊಂದಿಗೆ ಹೇಗೆ ವ್ಯವಹರಿಸುತ್ತಿದ್ದಾರೆಂದು ತಿಳಿಯಲು ಬಯಸುತ್ತದೆ ಆದ್ದರಿಂದ ಅರ್ಜಿದಾರರು ಫಾರ್ಮ್ 3 ರ ಅಡಿಯಲ್ಲಿ ವಾಗ್ದಾನ ಹೇಳಿಕೆ ಸಲ್ಲಿಸಬೇಕು ಈ ಅರ್ಜಿಯೊಂದಿಗೆ ಅರ್ಜಿದಾರರು ಸಲ್ಲಿಸಬೇಕಾದ ನಾಲ್ಕನೆಯ ವಿಷಯವೆಂದರೆ ಆದ್ಯತೆಯ ದಾಖಲೆ ಕೆಲವು ಸಂದರ್ಭಗಳಲ್ಲಿ ವಿದೇಶಿ ಪೇಟೆಂಟ್ ಕಚೇರಿಯಲ್ಲಿ ಸಲ್ಲಿಸಲಾದ ದಾಖಲೆಯ ಆದ್ಯತೆಯ ದಾಖಲೆ ಇರಬಹುದು ಈಗ ನೀವು ಕನ್ವೆನ್ಷನ್ ಅಪ್ಲಿಕೇಶನ್ ಮಾರ್ಗ ಅಥವಾ PCT ಮಾರ್ಗವನ್ನು ಅನುಸರಿಸಿದಾಗ ನೀವು ಆದ್ಯತೆಯ ದಾಖಲೆಯನ್ನು ಸಲ್ಲಿಸುತ್ತೀರಿ ಆದ್ಯತೆಯ ದಾಖಲೆಯ ಆಧಾರದ ಮೇಲೆ ನೀವು ಆದ್ಯತೆಯನ್ನು ಪಡೆಯುತ್ತೀರಿ ಮತ್ತು ನಂತರ ನೀವು ವಿವಿಧ ದೇಶಗಳನ್ನು ನಮೂದಿಸಬೇಕು ಆದ್ದರಿಂದ ಸಾಂಪ್ರದಾಯಿಕ ಅರ್ಜಿಯ ಸಂದರ್ಭದಲ್ಲಿ ನೀವು ಬಳಸಿದ ಯಾವುದೇ ಆದ್ಯತೆ ದಾಖಲೆಯ ಪ್ರತಿಗಳನ್ನು ಭಾರತೀಯ ಪೇಟೆಂಟ್ ಕಚೇರಿಗೆ ಒದಗಿಸಬೇಕಾಗುತ್ತದೆ ನಂತರ ಆವಿಷ್ಕಾರಕ್ಕೆ ಸಂಬಂಧಿಸಿದಂತೆ ಆವಿಷ್ಕಾರಕ ಯಾರೆಂದು ತಿಳಿಸಬೇಕು ಆವಿಷ್ಕಾರಕನ ಹೆಸರು ರಾಷ್ಟ್ರೀಯತೆ ಮತ್ತು ವಿಳಾಸವನ್ನು ತಿಳಿಸಬೇಕು ನಂತರ ನಿಮ್ಮ ಪರವಾಗಿ ವ್ಯವಹರಿಸಲು ಪೇಟೆಂಟ್ ಏಜೆಂಟರಿಗೆ ಅಧಿಕಾರ ನೀಡುವ ಮೂಲಕ ಪವರ್ ಆಫ್ ಅಟಾರ್ನಿ ಸಲ್ಲಿಸಬೇಕು ಅಥವಾ ಫಾರ್ಮ್ 26 ಅನ್ನು ಸಲ್ಲಿಸಬೇಕು ನಂತರ ಅಗತ್ಯವಾದ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ನಂತರ ಅರ್ಜಿ ಸಲ್ಲಿಸುವ ಹಕ್ಕನ್ನು ನೀಡಲಾಗುತ್ತದೆ ಈಗ ಈ ಮೊದಲು ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ ಇದನ್ನು ಮಾಡಬೇಕಾಗಿತ್ತು ಈಗ ಆ ನಿಬಂಧನೆಯನ್ನು ತೆಗೆದುಹಾಕಲಾಗಿದೆ ನೀವು ಅರ್ಜಿಗಳನ್ನು ಮಾಡಿದ ನಂತರವೂ ಪುರಾವೆ ಸಲ್ಲಿಸಲು ನಿಮಗೆ ಸಮಯ ನೀಡಲಾಗುತ್ತದೆ ಒಬ್ಬ ಆವಿಷ್ಕಾರಕನು ತನ್ನ ಆವಿಷ್ಕಾರವನ್ನು ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಅವನು ಕೆಲಸ ಮಾಡುವ ಕಂಪನಿಗೆ ನೀಡಿದಾಗ ಕಂಪನಿಯು ಪೇಟೆಂಟ್ ಅರ್ಜಿಯಲ್ಲಿ ಫೈಲ್ ಮಾಡಿದಾಗ ಅದು ಹಕ್ಕಿನ ಪುರಾವೆಗಳನ್ನು ತೋರಿಸಬೇಕಾಗುತ್ತದೆ ಅರ್ಜಿದಾರನು ಆವಿಷ್ಕಾರವನ್ನು ಹೇಗೆ ಕೊಟ್ಟನು ಎಂಬುದನ್ನು ದಾಖಲೆಗಳೊಂದಿಗೆ ಪ್ರದರ್ಶಿಸಬೇಕಾಗುತ್ತದೆ